ನಾವು ಇಂದು ಏನು ಮಾಡುತ್ತೇವೆಂದರೆ ನಾವು ಮತ್ತೊಂದು ಅತ್ಯಾಕರ್ಷಕ ಐಒಟಿ ಪ್ರೋಟೋಕಾಲ್ಗೆ ಸಂಬಂಧಿಸಿದ ಕೆಲವು ಪ್ರದರ್ಶನಗಳನ್ನು ಮಾಡುತ್ತೇವೆ ಈ ಪ್ರೋಟೋಕಾಲ್ನ ಹೆಸರು AMQP ಅಡ್ವಾನ್ಸ್ಡ್ ಮೆಸೇಜಿಂಗ್ ಕ್ಯೂಯಿಂಗ್ ಪ್ರೊಟೊಕಾಲ್ ಇದು ಮತ್ತೆ ಮುಕ್ತ ಮಾನದಂಡವಾಗಿದೆ ಮತ್ತು ಇದು ಬಿಂದುವಿನಿಂದ ಬಿಂದುವಿಗೆ ಮತ್ತು ಚಂದಾದಾರ ಮಾದರಿಗಳ ರೂಟಿಂಗ್ ಮತ್ತು ಕ್ಯೂಯಿಂಗ್ ಎರಡನ್ನೂ ಬೆಂಬಲಿಸುತ್ತದೆ ಯಾವುದೇ ವಿಳಂಬವಿಲ್ಲದೆ ನಾವು ಡೆಮೊಸ್ಟ್ರೇಷನ್ ಗಳೊಂದಿಗೆ ಪ್ರಾರಂಭಿಸೋಣ ಮತ್ತು ನಂತರ ನಾವು ಇತರ ಎಲ್ಲ ಪ್ರೋಟೋಕಾಲ್ ಗೆ ಸಂಬಂಧಿತ ವಿಷಯಗಳನ್ನು ನೋಡೋಣ ನನ್ನ ಬಲಭಾಗದಲ್ಲಿರುವುದು ಪಬ್ಲಿಷರ್ ಇಲ್ಲಿರುವುದು ಬ್ರೋಕರ್ ಎಂದು ಕರೆಯಲ್ಪಡುತ್ತದೆ ಅದನ್ನು ರಾಬಿಟ್ MQ ಎಂದು ಕರೆಯೋಣ ಮತ್ತು ಇದು ಸಬ್ ಸ್ಕ್ರೈಬರ್ ಎಂ ಕ್ಯೂ ಟಿ ಟಿ ಯಲ್ಲಿ ಮೂಲತಃ ಒಂದು ವಿಷಯವಿದೆ ಎಂ ಕ್ಯೂ ಟಿ ಟಿ ಯಲ್ಲಿ ಪ್ರಕಾಶಕರು ಬ್ರೋಕರ್ ಇದ್ದಾರೆ AMQP ವಿಷಯಕ್ಕೆ ಬಂದಾಗ ಇದು ತುಸು ಭಿನ್ನವಾಗಿದೆ ಇಲ್ಲಿ ಪ್ರೊಡ್ಯೂಸರ್ಸ್ ಮೂಲತಃ ಎಲ್ಲಾ ಪ್ರೊಡ್ಯೂಸ ಮಾಡುವ ವಿಷಯಗಳನ್ನು ಹೊಂದಿರುತ್ತಾರೆ ಎಕ್ಷ ಚೇಂಜರ್ ಗಳು ವಿನಿಮಯ ಎಂದು ಕರೆಯಲ್ಪಡುವದನ್ನು ಪ್ರಕಟಿಸುತ್ತಾರೆ ಮತ್ತು ರೂಟಿಂಗ್ ಕ್ಯೂನಲ್ಲಿ ನೀಡಲಾಗಿರುವದನ್ನು ಅವಲಂಬಿಸಿ ವಿನಿಮಯವು ವಿಭಿನ್ನ ಸಾಲುಗಳಿಗೆ ನೀಡುತ್ತದೆ ಆದ್ದರಿಂದ ರೂಟಿಂಗ್ ಕೀ ಹೆಚ್ಚುವರಿ ವಿಷಯವಾಗಿದೆ ವಾಸ್ತವವಾಗಿ MQTT ಯಲ್ಲಿ ರೂಟಿಂಗ್ ಕೀಲಿಯನ್ನು ವಿಷಯವು ಸರಿಯಾದ ರೀತಿಯಲ್ಲಿ ಮತ್ತು ಯಾರಾದರೂ ಅದಕ್ಕೆ ಚಂದಾದಾರರಾಗಿದ್ದರೆ ಅದು ಅಲ್ಲಿಗೆ ಹೋಗುತ್ತಿದ್ದರೆ ನೀವು ಅದನ್ನು ವಿನಿಮಯ ಕೇಂದ್ರಕ್ಕೆ ಪ್ರಕಟಿಸುತ್ತೀರಿ ಮತ್ತು ಬುದ್ಧಿವಂತಿಕೆಯು ವಿನಿಮಯದಿಂದ ಇದು ರೂಟಿಂಗ್ ಕೀಲಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಡೆಮೊಸ್ಟ್ರೇಷನ್ಗಳೊಂದಿಗೆ ಪ್ರಾರಂಭಿಸೋಣ ನಾವು ಇಲ್ಲಿ ಹೊಂದಿರುವ ಮೊದಲ ಪ್ರದರ್ಶನವು ಎಡಭಾಗದಲ್ಲಿ ನಮ್ಮ ಇಬ್ಬರು ಸಹೋದ್ಯೋಗಿಗಳಾದ ತೇಜಸ್ವಿನಿ ಮತ್ತು ಅಭಿರಾಮಿ ಅವರಿಂದ ಪ್ರಾರಂಭಿಸುತ್ತೇವೆ ನಾವು ಏನು ಮಾಡುತ್ತೇವೆ ಎಂದು ನೀವು ಇಲ್ಲಿ ಎಚ್ಚರಿಕೆಯಿಂದ ಗಮನಿಸಿದರೆ ಕ್ಯೂ ಟೆಸ್ಟ್ ಹೆಸರಿನ ಕ್ಯೂ ಇದೆ ಮತ್ತು ಯಾವ ರೀತಿಯ ವಿನಿಮಯ ಎಂದು ಈಗಲೇ ಚಿಂತಿಸಬೇಡಿ ಇದು ಒಂದು ರೀತಿಯ ವಿನಿಮಯವಾಗಿದ್ದು ಪ್ರೊಡ್ಯೂಸರ್ಸ್ ನೇರವಾಗಿ Q ಬಲಕ್ಕೆ ಬರೆಯಬಹುದು ಈಗ ಅವಳು ಪೈಥಾನ್ ಡೀಫಾಲ್ಟ್ ಡಾಟ್ ಪಿ ವೈ python send default py ಅನ್ನುವ ಸ್ಕ್ರಿಪ್ಟ್ ನಿಂದ ಕಳುಹಿಸುವ ಸಂದೇಶವನ್ನು ಟೈಪ್ ಮಾಡುತ್ತಾಳೆ ಅದು "ವೆಲ್ಕಮ್ ಟು ಐಒಟಿ" ಸಂದೇಶವನ್ನು ಪ್ರೊಡ್ಯೂಸರ್ಸ್ ಅಲ್ಲಿಗೆ ಹೋಗುವ ಬ್ರೋಕರ್ ಗೆ ಕಳಿಸಲು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ಈ ಎಣಿಕೆ ನಿಜವಾಗಿಯೂ ಒಂದರಿಂದ ಹೆಚ್ಚಾಗಬೇಕು ಎಂದು ನೀವು ನೋಡಬಹುದು ಅದು ಒಂದೊಂದಾಗಿ ಏರಿದೆ ಎಂದು ನೀವು ನೋಡುತ್ತೀರಿ ಅದು ಏಕೆ 0 ಅಲ್ಲ ಏಕೆ ಅದು 1 ಅಲ್ಲ ಏಕೆಂದರೆ ಕನ್ಸೂಮರ್ ಆಫ್ಲೈನ್ ಇದ್ದಾಗ ಅದನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ಏಕೆಂದರೆ ಕೆಲ ಕಾರಣಗಳಿಂದ ಅವರು ಆನ್ಲೈನ್ನಲ್ಲಿಲ್ಲದೇ ಇರಬಹುದು ಈಗ ಆನ್ಲೈನ್ಗೆ ಬಂದರೆ ಕನ್ಸೂಮರ್ ಈ ಸಂದೇಶವನ್ನು ಸರಿಯಾಗಿ ಪಡೆಯಬೇಕು ಆದ್ದರಿಂದ ನಾವು ಅದನ್ನು ಮೊದಲು ಮಾಡೋಣ ಮತ್ತು ನಿಜವಾಗಿ ಏನಾಗುತ್ತದೆ ಎಂದು ನೋಡೋಣ ಕನ್ಸೂಮರ್ ರಿಂದ ಪಬ್ಲಿಶ್ ಆದ "ವೆಲ್ಕಮ್ ಟು ಐಒಟಿ" ಸಂದೇಶ ಇಲ್ಲಿ ಬಂದಿದೆ ನಿಜವಾಗಿ ಇಲ್ಲಿಗೆ ಬಂದು ಕ್ಯೂ ಟೆಸ್ಟ್ 0 ಆಗಿ ಮಾರ್ಪಟ್ಟಿದೆ ಆದ್ದರಿಂದ ಇದು ಒಂದು ರೀತಿಯ ವಿನಿಮಯವಾಗಿದೆ ಮೂಲಭೂತವಾಗಿ ಇದು ಡೇಟಾವನ್ನು ಉತ್ಪಾದಿಸಲು ಮತ್ತು ಈ ಡೇಟಾದಲ್ಲಿ ಕನ್ಸೂಮರ್ ರನ್ನು ಹೊಂದಲು ನಿಮಗೆ ಅನುವು ಮಾಡಿಕೊಡುತ್ತದೆ ಈ ನೆಟ್ವರ್ಕ್ ಅನ್ನು ನಾವು ನಿಸ್ತಂತುವಾಗಿ ಸಂಪರ್ಕಿಸಿದ್ದೇವೆ ಮತ್ತು ಮೂಲತಃ ನೀವು ಹೊಂದಿರುವ ಈ ಲ್ಯಾಪ್ಟಾಪ್ ಅನ್ನು ಮೊಬೈಲ್ ಫೋನ್ ಗಳಂತಹ ಹ್ಯಾಂಡ್ ಹೆಲ್ಡ್ ಸಾಧನಗಳೊಂದಿಗೆ ಬದಲಾಯಿಸಬಹುದು ಮತ್ತು ಮೂಲತಃ AMQP ತುಂಬಾ ಸಣ್ಣ ಸಾಧನಗಳಲ್ಲಿ ಸಹ ಚಾಲನೆಯಲ್ಲಿದೆ ಈ 3 ನಿಸ್ತಂತುವಾಗಿ ಸಂಪರ್ಕಗೊಂಡು ಇಲ್ಲಿ ತೋರಿಸಿದಂತೆ ಆಕ್ಸೆಸ್ ಪಾಯಿಂಟ್ ಇದೆ ಮತ್ತು ಈ ಆಕ್ಸೆಸ್ ಪಾಯಿಂಟ್ ಇಲ್ಲಿ ತೋರಿಸಿದಂತೆ ಈ ಪ್ರೊಡ್ಯೂಸರ್ಸ್ ರ ರಾಬಿಟ್ ನಡುವೆ ಸಂಪರ್ಕವನ್ನು ಒದಗಿಸುತ್ತದೆ ಅಂದರೆ ನಾನು ಪ್ರೊಡ್ಯೂಸರ್ ಬ್ರೋಕರ್ ಮತ್ತು ಅದೇ ಮಾದರಿಯ ಪ್ರೊಡ್ಯೂಸರ್ ಕನ್ಸೂಮರ್ ರೊಂದಿಗೆ ನೇರ ಸಂಪರ್ಕದಲ್ಲಿಲ್ಲದಿರುವುದು MQTT ಸ್ಟಾಪ್ ಗೆ ಸಂಬಂಧಿಸಿದ ಪ್ರಮುಖ ವಿಷಯವಾಗಿದೆ ಆದ್ದರಿಂದ ನಾವು ಮುಂದುವರಿಯೋಣ ಮತ್ತು ಮತ್ತೊಂದು ಡೆಮೊನಲ್ಲಿ ಸೂಕ್ಷ್ಮ ವ್ಯತ್ಯಾಸಗಳನ್ನು ನೋಡೋಣ ಆದರೆ ಪ್ರೊಡ್ಯೂಸರ್ಸ್ ರೊಂದಿಗೆ ನಾವು ಮೊದಲು ಮಾಡಿದ್ದನ್ನು ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ನಾವು ಪೈಥಾನ್ ಸ್ಕ್ರಿಪ್ಟ್ ಅನ್ನು ಚಲಾಯಿಸುತ್ತಿದ್ದೇವೆ ಅಲ್ಲಿ ನಾವು ಈಗ ನೇರ ರೀತಿಯ ವಿನಿಮಯಕ್ಕೆ ಆಹ್ವಾನಿಸುತ್ತಿದ್ದೇವೆ ನಾವು ಮಾಡಲು ಹೊರಟಿರುವುದು ಫ್ಯಾನ್ ಔಟ್ ಎಕ್ಸ್ಚೇಂಜ್ ಈಗ ಇಲ್ಲಿ 2 ಗ್ರಾಹಕರನ್ನು ನಾವು ಆಹ್ವಾನಿಸಿದ್ದೇವೆ ಅದು ನಿಜವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಿಮಗೆ ತೋರಿಸಲು ಮತ್ತು ಸ್ಕ್ರಿಪ್ಟ್ನಲ್ಲಿ ಅದು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ನೋಡಲು ನಾವು ಪ್ರಯತ್ನಿಸೋಣ ಆ ಸ್ಕ್ರಿಪ್ಟ್ ತೇಜಸ್ವಿನಿ ತೆರೆಯಲು ಪ್ರಯತ್ನಿಸಿ ನಾವು ಸ್ಕ್ರಿಪ್ಟ್ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡೋಣ ಹೌದು ವಿನಿಮಯದ ಹೆಸರು ಲಾಗ್ ಗಳು ಇಲ್ಲಿ ಗೋಚರಿಸುತ್ತದೆ ಎಂದು ನೀವು ನೋಡಬಹುದು ನೀವು ಲಾಗ್ ಗಳನ್ನು ನೋಡಬಹುದು ಮತ್ತು ಇದು ಫ್ಯಾನ್ ಔಟ್ ಪ್ರಕಾರದ ವಿನಿಮಯವಾಗಿದೆ ಎಂದು ನೀವು ನೋಡಬಹುದು ಇದರರ್ಥ ಮೂಲಭೂತವಾಗಿ ಒಂದರಿಂದ ಅನೇಕರಿಗೆ ಪ್ರಕಾರವನ್ನು ಫ್ಯಾನ್ ಔಟ್ ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಇವು ಪ್ರಮುಖ ವಿಷಯವಾಗಿವೆ ಆದ್ದರಿಂದ ಅವಳು ಇಲ್ಲಿ ಸಂದೇಶವನ್ನು ಟೈಪ್ ಮಾಡಿದರೆ ಅದು ಅನೇಕರಿಗೆ ಹೋಗಬೇಕು ಮತ್ತು ವಿನಿಮಯದ ಲಾಗ್ ಗಳ ಹೆಸರನ್ನು ನಾವು ನೋಡಬೇಕು ಆದ್ದರಿಂದ ನಾವು ಅದನ್ನು ಪ್ರಯತ್ನಿಸೋಣ ಆದ್ದರಿಂದ ನಾವು ಈಗ ಪೈಥಾನ್ ಕಳುಹಿಸುವ ಫ್ಯಾನ್ ಔಟ್ ಅನ್ನು ಹಲೋ ಬಳಕೆದಾರರಿಗೆ ನೀಡಿದ್ದೇವೆ ಆದ್ದರಿಂದ ಅದು ಯೂಸರ್1 ಮತ್ತು ಯೂಸರ್2 ಬಳಕೆದಾರರಿಗಾಗಿ ಕಾಣಿಸಿಕೊಂಡಿದೆ ಅದು ಬಳಕೆದಾರ ಇಬ್ಬರಿಗೂ ಕಾಣಿಸಿಕೊಂಡಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಇದು ರಾಬಿಟ್ MQ ನ ಸಾಮರ್ಥ್ಯಗಳ ಕಿರುಪ್ರದರ್ಶನವಾಗಿದೆ ಇದು ಮೂಲಭೂತವಾಗಿ ಸುಧಾರಿತ ಮೆಸೇಜಿಂಗ್ ಕ್ಯೂಯಿಂಗ್ ಪ್ರೋಟೋಕಾಲ್ ಅನ್ನು ಆಧರಿಸಿ ಕಾರ್ಯಗತಗೊಳ್ಳುತ್ತದೆ ಆದ್ದರಿಂದ ನಾನು ಪರದೆಯ ಮೇಲೆ ಬರೆದದ್ದು ಏನೆಂದರೆ ಪಾಹೋ ಕ್ಲೈಂಟ್ ಮೊಸ್ಕಿಟೊ ಸರ್ವರ್ ಮತ್ತು ಮೊಸ್ಕಿಟೊ ಡಾಟ್ ಕಾನ್ಫ್ moquito conf ಮುಖ್ಯ ಫೈಲ್ ಆಗಿರುವುದು ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ MQTT ಗೆ ಸಂಬಂಧಿಸಿದಂತೆ ಈಗ ಮುಂದುವರಿಯಬೇಕಾಗಿರುತ್ತದೆ ಮತ್ತು ಇನ್ನೊಂದಕ್ಕೆ ಸಂಬಂಧಿಸಿದ ವಿಭಾಗಗಳನ್ನು ಸಹ ಒಳಗೊಂಡಿದೆ ಇನ್ನೊಂದು ಬಹಳ ಪ್ರಸಿದ್ಧ ಐಒಟಿ ಪ್ರೋಟೋಕಾಲ್ ಇದೆ ಇದನ್ನು ಎಎಮ್ಕ್ಯುಪಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ವೀಡಿಯೊದ ರೆಕಾರ್ಡಿಂಗ್ ಸಮಯದಲ್ಲಿ ನಾನು ಈಗಾಗಲೇ ನಿಮಗೆ ಪ್ರಸ್ತಾಪಿಸಿದ್ದೇನೆ ಈಗ ನೀವು ಫೇಸ್ಬುಕ್ ಖಾತೆಯನ್ನು ಹೊಂದಿದ್ದರೆ ನೀವು ನಿಜವಾಗಿಯೂ ಎಂ ಕ್ಯೂ ಟಿ ಟಿ ಅನ್ನು ಬಳಸುತ್ತಿದ್ದೀರಿ ಏಕೆಂದರೆ ಫೇಸ್ಬುಕ್ನಲ್ಲಿನ ಸಂದೇಶ ಕಳುಹಿಸುವಿಕೆಯು ಎಂ ಕ್ಯೂ ಟಿ ಟಿ ಅನ್ನು ಬಳಸುತ್ತದೆ ಮತ್ತು ನೀವು ಆಧಾರ್ ಕಾರ್ಡ್ ಹೊಂದಿದ್ದರೆ ಮೆಸೇಜಿಂಗ್ ಪ್ರೋಟೋಕಾಲ್ ಇದೊಂದು ಉಚಿತ ಓಪನ್ ಸೋರ್ಸ್ ಸಾಫ್ಟ್ವೇರ್ ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಮತ್ತು ಎಎಮ್ಕ್ಯುಪಿ ಆಧಾರ್ ಕಾರ್ಡ್ನಲ್ಲಿನ ಮೆಸೇಜಿಂಗ್ ಭಾಗವಾಗಿದೆ ಇವೆಲ್ಲವೂ ಇದರರ್ಥ ನೀವು ಎಮ್ಕ್ಯೂಟಿಟಿ ಅಥವಾ ಎಎಮ್ಕ್ಯುಪಿ ತೆಗೆದುಕೊಂಡರೆ ಇವೆಲ್ಲವೂ ಅಪ್ಲಿಕೇಶನ್ ಲೇಯರ್ ಬೈನರಿ ಪ್ರೋಟೋಕಾಲ್ಗಳನ್ನು ಅನ್ವಯಿಕೆ ಆಗಿವೆ ಇದು ಏಕೆ ಮುಖ್ಯವಾಗಿದೆ ಎಂದರೆ ಇಲ್ಲಿ ಯಂತ್ರಗಳು ಡೇಟಾ ವನ್ನು ಉತ್ಪಾದಿಸಲು ಮತ್ತು ಡೇಟಾ ವನ್ನು ಓದಲು ಇವುಗಳನ್ನು ಉಪಯೋಗಿಸುತ್ತವೆ ಇಲ್ಲಿ ಕಮ್ಯುನಿಕೇಶನ್ ಯಂತ್ರದಿಂದ ಯಂತ್ರಕ್ಕೆ ನಡುವೆ ಸಂಭವಿಸಬೇಕು ಐಒಟಿ ಜಗತ್ತಿನಲ್ಲಿ ಇದು ಸಾಧನೆದಿಂದ ಸಾಧನಕ್ಕೆ ಏರ್ಪಡುವ ಸಂಪರ್ಕವಾಗಿದೆ ಎಂದು ನಾನು ಹೇಳಿದ್ದನ್ನು ನೆನಪಿಸಿಕೊಳ್ಳಿ ಅದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಎಂದರೆ ಅದು ಬೈನರಿ ಪ್ರೊಟೊಕಾಲ್ ಕಾಂಪ್ಯಾಕ್ಟ್ ಆಗಿರುತ್ತದೆ ಏಕೆಂದರೆ ಇದನ್ನು ಮಾನವರು ವ್ಯಾಖ್ಯಾನಿಸುವುದಿಲ್ಲ ಆದ್ದರಿಂದ ಅದರ ಕಾಂಪ್ಯಾಕ್ಟರ್ಗಳು ಉತ್ತಮವಾದ ಸ್ವಯಂಚಾಲಿತ ಸಂಕೋಚನವನ್ನು ಒದಗಿಸುತ್ತವೆ ಇಲ್ಲ ನಾನು ಕಂಪ್ರೆಷನ್ ಎಂದು ಹೇಳುವುದಿಲ್ಲ ಅದು ಕಾಂಪ್ಯಾಕ್ಟ್ ಎಂದು ಹೇಳುತ್ತೇನೆ ಕಾಂಪ್ಯಾಕ್ಟ್ ನೆಸ್ ಬರಲು ಕಾರಣ ಬೈನರಿ ಪ್ರೊಟೊಕಾಲ್ ಆಗಿದೆ ಆದ್ದರಿಂದ ಎಎಮ್ಕ್ಯೂಪಿ ಹೇಗೆ ಕಾಣುತ್ತದೆ ಮತ್ತು ಇತರ ಪ್ರಸಿದ್ಧ ಪಬ್ ಸಬ್ಗೆ ಹೇಗೆ ಹೋಲಿಕೆಯಾಗುತ್ತದೆ ಎಂಬುದರ ಮೇಲೆ ಅವಲಂಬಿಸಿ ಚಿತ್ರವನ್ನು ಬರೆಯಲು ಅವಕಾಶ ಮಾಡಿಕೊಡುತ್ತೇನೆ ಮೂಲಭೂತವಾಗಿ ಎಎಮ್ಕ್ಯುಪಿ ಸಮಾನ ಬ್ರೋಕರ್ ವಾಸ್ತವವಾಗಿ 2 ಭಾಗಗಳನ್ನು ಹೊಂದಿರುತ್ತಾನೆ ಒಂದನೆಯ ಭಾಗ ಎಕ್ಸ್ಚೇಂಜ್ ಆದ್ದರಿಂದ ಇದನ್ನು ಈ ರೀತಿ x ಎಂದು ಬರೆಯಲಾಗಿದೆ ಮತ್ತು ನಂತರ ಕ್ಯೂ ಗಳು ಎಂದು ಕರೆಯಲ್ಪಡುವವುಗಳಿವೆ ನೀವು ಈ ರೀತಿಯದ್ದನ್ನು ಊಹಿಸಬಹುದು ನಾನು ನಿಮಗೆ ವಿನಿಮಯ ಕೇಂದ್ರಗಳ ನೇರ ವಿನಿಮಯ ಫ್ಯಾನ್ ಔಟ್ ಎಕ್ಸ್ಚೇಂಜ್ ಮುಂತಾದವುಗಳ ಬಗ್ಗೆ ಹೇಳುತ್ತೇನೆ ಆದ್ದರಿಂದ ಇಲ್ಲಿ ಸ್ಲೈಡಿನಲ್ಲಿ ತೋರಿಸಿದಂತೆ ಇವರು ಪಬ್ಲಿಷರ್ ಮತ್ತು ಇವರು ಮೂಲತಃ ಸಬ್ ಸ್ಕ್ರೈಬರ್ ಆದ್ದರಿಂದ ಇದು ಮೂಲಭೂತವಾಗಿ ಎ ಎಂ ಕ್ಯೂ ಪಿ ಬಲದಲ್ಲಿನ ಕಾರ್ಯವಿಧಾನವನ್ನು ರೂಪಿಸುತ್ತದೆ ಆದ್ದರಿಂದ ಇದು ಮೆಸ್ಸೇಜ್ ಓರಿಯಂಟೆಡ್ ಪ್ರೋಟೋಕಾಲ್ ಎಂದು ನೀವು ಹೇಳಬಹುದು ಮತ್ತು ಮೆಸ್ಸೇಜ್ ಡೆಲಿವರಿ ಖಾತರಿಗಳು ಪ್ರಾರಂಭವಾಗುತ್ತವೆ ಮತ್ತು ನಿಖರವಾಗಿ ನಮಗೆ ತಿಳಿದಿರುವ ಕ್ಯೂ ಓ ಎಸ್ ಮಟ್ಟಗಳು ಈ ಪ್ರೋಟೋಕಾಲ್ ಗೆ ಸಹ ಅನ್ವಯಿಸುತ್ತವೆ ಮೆಸೇಜ್ ಫಾರ್ಮಟ್ ಸ್ವಲ್ಪ ವಿಚಿತ್ರವಾಗಿ ಗೋಚರಿಸುತ್ತದೆ ಮತ್ತು ಮೂಲತಃ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾನು ಬೇಗನೆ ಬರೆಯಬೇಕು ಯಾವುದೇ ಸಂದೇಶವು ಹೆಡರ್ ಮತ್ತು ಅಡಿಟಿಪ್ಪಣಿ ಹೊಂದಿರುತ್ತದೆ ಆದ್ದರಿಂದ ಇದಕ್ಕೆ ಡೆಲಿವರಿ ಅನ್ನೋಟೇಶನ್ಸ್ ಎಂದು ಕರೆಯಲ್ಪಡುವವು ಮತ್ತು ಇದು ಮೆಸೇಜ್ ಅನ್ನೋಟೇಶನ್ಸ್ ಆಗಿದ್ದರೆ ಬರಿಯ ಸಂದೇಶಕ್ಕಾಗಿ ಫೀಲ್ಡ್ಸ್ ಎಂದೂ ಕರೆಯಲ್ಪಡುತ್ತವೆ ಆದ್ದರಿಂದ ನೀವು ಬೇರ್ ಸಂದೇಶವನ್ನು ಹೊಂದಬಹುದು ಆದ್ದರಿಂದ ಮೂಲಭೂತವಾಗಿ ಈ ಚಿತ್ರದಲ್ಲಿ ನೀವು ನೋಡುವಂತೆ ಎಎಮ್ಕ್ಯೂಪಿ ಯ ಸಂದೇಶ ಸ್ವರೂಪದಲ್ಲಿ ಬೇರ್ ಸಂದೇಶಗಳು ಮತ್ತು ಟಿಪ್ಪಣಿ ಮಾಡಿದ ಸಂದೇಶಗಳು ಎರಡೂ ಸಾಧ್ಯ ಇವೆ ಆದ್ದರಿಂದ ಈ ಸಂದೇಶ ಕಳುಹಿಸುವಿಕೆಯು ಟ್ರಾನ್ಸ್ಪೋರ್ಟ್ ಲೇಯರ್ ಮೇಲಿರುತ್ತದೆ ಸಂದೇಶ ಕಳುಹಿಸುವ ಸಾಮರ್ಥ್ಯವು ಸಾಧ್ಯವಿರುವ ಎಲ್ಲಾ ಸಂದೇಶಗಳನ್ನು ನಿಭಾಯಿಸುತ್ತದೆ ಮತ್ತು ಸಾಮರ್ಥ್ಯಗಳನ್ನು ಈ ಪದರ ಮತ್ತು ಎಎಮ್ಕ್ಯೂಪಿ ಯಲ್ಲಿ ನಿರ್ವಹಿಸಲಾಗುತ್ತದೆ ನಾನು ಹೇಳಿದಂತೆ ಈ 2 ರೀತಿಯ ಸಂದೇಶಗಳನ್ನು ಈ ಬೇರ್ ಸಂದೇಶಗಳು ಮೂಲತಃ ಕಳುಹಿಸುವವರಿಂದ ಸರಬರಾಜು ಮಾಡಲ್ಪಟ್ಟವು ಮತ್ತು ಇವುಗಳನ್ನು ಕಳುಹಿಸಿದವರು ಮತ್ತು ಟಿಪ್ಪಣಿ ಮಾಡಿದ ಸಂದೇಶಗಳಿಂದ ಒದಗಿಸಲಾಗುತ್ತದೆ ರಿಸೀವರ್ನಲ್ಲಿ ನಿಜವಾಗಿ ಕಂಡುಬರುವವು ರಿಸೀವರ್ ಓಪ್ಸ್ನಲ್ಲಿ ಕಂಡುಬರುತ್ತದೆ ಈಗ ಈ ಸ್ವರೂಪದಲ್ಲಿನ ಹೆಡರ್ ನಿಜವಾಗಿಯೂ ಡೆಲಿವರಿ ಪ್ಯಾರಾಮೀಟರ್ ವನ್ನು ರವಾನಿಸುತ್ತದೆ ಇದು ಆಸಕ್ತಿದಾಯಕವಾಗಿದ್ದು ಎಲ್ಲಾ ಡೆಲಿವರಿ ಪ್ಯಾರಾಮೀಟರ್ ಗಳನ್ನು ತಿಳಿಸುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ಬಾಳಿಕೆ ಎಂದರೆ ಮೊದಲ ಸ್ವಾಧೀನಪಡಿಸಿಕೊಳ್ಳುವವನು ಮೊದಲು ಸಂಪಾದಿಸುವವನು ಮತ್ತು ಅಂತಿಮವಾಗಿ ಡೆಲಿವರಿ ಕೌಂಟ್ ಈ ಎಲ್ಲವು ಹೆಡರ್ ಭಾಗದಲ್ಲಿದೆ ಟ್ರಾನ್ಸ್ಪೋರ್ಟ್ ಲೇಯರ್ ಸಂದೇಶ ಪದರಕ್ಕೆ ಅಗತ್ಯವಾದ ಎಕ್ಷಟೆನ್ಷನ್ ಪಾಯಿಂಟ್ಗಳನ್ನು ಒದಗಿಸುತ್ತದೆ ಮತ್ತು ಈ ಪದರದಲ್ಲಿ ಸಂವಹನಗಳೆಲ್ಲವೂ ಮೂಲತಃ ಫ್ರೇಮ್ ಆಧಾರಿತವಾಗಿವೆ ಮತ್ತು ನಾನು ತೋರಿಸಿದ ಎ ಎಂ ಕ್ಯೂ ಪಿ ಫ್ರೇಮ್ ಗಳಿಗೆ ಒಂದು ರಚನೆ ಇದೆ ಮತ್ತು ಈ ರಚನೆಯನ್ನು ಗುಣಮಟ್ಟದಲ್ಲಿ ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಎಎಮ್ಕ್ಯುಪಿ ಇತರ ವಿತರಣಾ ವಿಧಾನಗಳ ಜೊತೆಗೆ ಪಬ್ಲಿಶ್ ಸಬ್ ಸ್ಕ್ರೈಬ್ ಅನ್ನು ಬಳಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನೀವು ಅರ್ಥಮಾಡಿಕೊಂಡರೆ ಅದು ಬ್ರೋಕರ್ ಪ್ರಕಟಣೆ ಮತ್ತು ಚಂದಾದಾರಿಕೆ ಬಗ್ಗೆ ಮಾತ್ರವಲ್ಲ ಅದು ಹೆಚ್ಚು ಎಂಬ ಅರ್ಥದಲ್ಲಿ ಹೆಚ್ಚು ಪಾಯಿಂಟ್ ಟು ಪಾಯಿಂಟ್ ಪಬ್ಲಿಶ್ ಸಬ್ ಸ್ಕ್ರೈಬ್ ಎಂಬ ಎರಡೂ ಮಾದರಿ ವಾಡಿಕೆಯ ಕ್ಯೂಯಿಂಗ್ ಇರುತ್ತದೆ ಇದು ಇಲ್ಲಿ ಪ್ರಮುಖ ವಿಷಯವಾಗಿದೆ ಆದ್ದರಿಂದ ಹೋಲಿಕೆ ಎಂದರೇನು ಎಂ ಕ್ಯೂ ಟಿ ಟಿ ಮತ್ತು ಎಎಮ್ಕ್ಯುಪಿ ಯ ಹೋಲಿಕೆ ಬಗ್ಗೆ ಜನರು ಕೇಳುತ್ತಲೇ ಇರುತ್ತಾರೆ ಮತ್ತು ಅವುಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ನೀವು ಅರ್ಥಮಾಡಿಕೊಳ್ಳುವುದು ತುಂಬಾ ಸ್ವಾಭಾವಿಕ ಎಂದು ನಾನು ಭಾವಿಸುತ್ತೇನೆ ಇವೆರಡೂ ನೀವು ತಿಳಿದುಕೊಳ್ಳಬೇಕಾದ ಇವೆರಡೂ IoT ಪ್ರೋಟೋಕಾಲ್ ಗಳಾಗಿವೆ ಡೇಟಾ ವನ್ನು ಸ್ವೀಕರಿಸಲು ಡೇಟಾ ವನ್ನು ಕಳುಹಿಸಲು ಎರಡನ್ನೂ ತುಂಬಾ ಸರಳವಾಗಿ ಕಾರ್ಯಗತಗೊಳಿಸಲು ಕಡಿಮೆ ಓವರ್ಹೆಡ್ ಇದೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಎಎಮ್ಕ್ಯುಪಿ ಮತ್ತು http ಪ್ರೋಟೋಕಾಲ್ಗಳು ಒಂದೇ ಸಮನಾಗಿ ಇರುತ್ತವೆ ಎಂಬುದನ್ನು ನಾವು ತಿಳಿಯಬೇಕು ಇದು ಬಹುಶಃ ಎಸಿಂಕ್ರೋನಸ್ ವರ್ಷನ್ ಕಂಪ್ಲಿಮೆಂಟ್ ಆಗಿದೆ ನಾನು http ಗೆ ಪೂರಕವಾಗಿ ಹೇಳುತ್ತೇನೆ ಈ ಎರಡರ ಬಗ್ಗೆ ಒಳ್ಳೆಯದನ್ನು ನೋಡಿ ಅವು ತುಂಬಾ ಕ್ಲೌಡ್ ಫ್ರೆಂಡ್ಲಿ ಆಗಿವೆ ಐಒಟಿಗೆ ನಮ್ಮ ಆರಂಭಿಕ ಪರಿಚಯವನ್ನು ನೆನಪಿಡಿ ನಾವು ಶೇಖರಣೆಯ ಬಗ್ಗೆ ಮಾತನಾಡಿದ್ದೇವೆ ಮತ್ತು ನಾವು ಕ್ಲೌಡ್ ಸರ್ವರ್ ಬಗ್ಗೆ ಅಥವಾ ಕ್ಲೌಡ್ ಸಿಸ್ಟಮ್ಗಳಲ್ಲಿನ MQTT ಅಥವಾ AMQP ಅನ್ನು ಚಲಾಯಿಸಲು ಬಯಸಿದರೆ ಅವುಗಳನ್ನು ಕ್ಲೌಡ್ ಸಿಸ್ಟಂನಲ್ಲಿ ಸ್ಥಾಪಿಸುವುದು ತುಂಬಾ ಸುಲಭ ಎಂದು ಕೂಡ ತಿಳಿಸಿದ್ದೇವೆ ಆದ್ದರಿಂದ ಇವುಗಳು ತುಂಬಾ ಕ್ಲೌಡ್ ಫ್ರೆಂಡ್ಲಿ ಆಗಿವೆ ಆದ್ದರಿಂದ ಕ್ಲೌಡ್ ಕಂಪ್ಯೂಟಿಂಗ್ ಅದರ ಎಸಿಂಕ್ರೋನಸ್ ವರ್ಷನ್ ಕಂಪ್ಲಿಮೆಂಟ್ ಸ್ವಭಾವದೊಂದಿಗೆ ಮೆಸ್ಸೇಜ್ ಕ್ಯೂಯಿಂಗ್ ಅನ್ನು ಹೆಚ್ಚು ಸರಳಗೊಳಿಸುತ್ತದೆ ಮೂಲತಃ ಮೆಸ್ಸೇಜ್ ಕ್ಯೂಯಿಂಗ್ ಭಾಗ ಹಾಗೂ ಕ್ಯೂಯಿಂಗ್ ಭಾಗಗಳು ಅನೇಕ ವಿಭಿನ್ನ ಪರಿಸರದಲ್ಲಿ ಕಾರ್ಯನಿರ್ವಹಿಸಲು ಸೂಕ್ತವಾಗಿದೆ ಆದ್ದರಿಂದ ವಿಭಿನ್ನ ಪರಿಸರಗಳೊಂದಿಗೆ ಸಾಕಷ್ಟು ಇಂಟರ್ ಆಪರೇಟಿಂಗ್ ಅನ್ನು ನೀವು ಕಾಣಬಹುದು ಆದ್ದರಿಂದ ಅದು ನಿಜವಾಗಿಯೂ ಒಳ್ಳೆಯದು ಆದ್ದರಿಂದ ನೀವು ತೆಗೆದುಕೊಂಡರೆ ಎಲ್ಲಾ MQTT ಮತ್ತು AMQP ನಡುವೆ ವಿಭಜಿಸುತ್ತೇನೆ ಏಕೆಂದರೆ ನಾವು MQTT ಯ ಸುತ್ತಲಿನ ಎಲ್ಲವನ್ನೂ ವಿವರಿಸುತ್ತಲೇ ಇರುತ್ತೇವೆ ಮತ್ತು ಟಾಪಿಕ್ ಒಂದೇ ನೇಮ್ಸ್ಪೇಸ್ನಂತೆಯೇ ಇರುತ್ತದೆ ಉದಾಹರಣೆಗೆ ನಾನು ಹೇಳುವ ಒಂದು ಪ್ರಮುಖ ಶಾರ್ಟ್ ಕಮಿಂಗ್ ಅಂಶವೆಂದರೆ ಸ್ಟೋರ್ ಮತ್ತು ಫಾರ್ವರ್ಡ್ MQTT ಗೆ ತಿಳಿದಿಲ್ಲ ಮತ್ತು ಕ್ಯೂ ಗಳು ಏನೂ ಇಲ್ಲ ನಿಜವಾಗಿ ನೀವು ಕ್ಯೂ ಹೊಂದಿದ್ದರೆ ನೀವು ಈ ಬಗ್ಗೆ ಸ್ಟೋರ್ ಮತ್ತು ಫಾರ್ವರ್ಡ್ ಹೊಂದಬಹುದು ಆದ್ದರಿಂದ ಇಲ್ಲಿ ಯಾವುದೇ ಕ್ಯೂ ಸ್ಟೋರ್ ಇಲ್ಲ ಮತ್ತು ಫಾರ್ವರ್ಡ್ ಇಲ್ಲ ಆದ್ದರಿಂದ ಇದು ಇಲ್ಲದಿದ್ದರೆ ಒಂದು ಮಲ್ಟಿಟೆನಂಟ್ ಈ ಸಾಮರ್ಥ್ಯಗಳನ್ನು ಹೊಂದಿಲ್ಲದಿದ್ದರೆ ಮತ್ತು ಇದನ್ನೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಂದು ಹೋಸ್ಟ್ ಸಾಫ್ಟ್ವೇರ್ಗೆ ಹೋಸ್ಟ್ಗಳ ಗುಂಪಿಗೆ ಸೇವೆ ಸಲ್ಲಿಸುವ ಏಕೈಕ ನಿದರ್ಶನವು AMQP ಯ ಆತಿಥೇಯರ ಗುಂಪನ್ನು ಪೂರೈಸಬಲ್ಲದು MQTT ಯಲ್ಲಿ ಸಾಧ್ಯವಾಗದ ಈ ಮಲ್ಟಿಟೆನಂಟ್ ವೈಶಿಷ್ಟ್ಯವನ್ನು ಅದು ನೀಡುತ್ತದೆ ನೀವು ಒಂದೇ ಬ್ರೋಕರ್ ಅನ್ನು ಹೊಂದಿದ್ದೀರಿ ಮತ್ತು ಆ ಬ್ರೋಕರ್ ಗೆ ಸರಿಯಾಗಿ ಸಂಪರ್ಕ ಹೊಂದಿದ್ದೇವೆ ಆದ್ದರಿಂದ ಆ ರೀತಿಯಲ್ಲಿ ಎಎಮ್ಕ್ಯುಪಿ ಅಲ್ಲಿ ಮಲ್ಟಿಟೆನಂಟ್ ವಿಧಾನವಿದೆ ಆದ್ದರಿಂದ ನಾವು ಮಲ್ಟಿಹೋಸ್ಟಿಂಗ್ ಸಾಮರ್ಥ್ಯದೊಂದಿಗೆ ನೀವು ಕೆಲಸ ಮಾಡುವಾಗ ಅದು ಎಷ್ಟು ಪ್ರಮುಖವಾಗಿದೆ ಎಂಬುದನ್ನು ನೀವು ಊಹಿಸಬಹುದು ಆದ್ದರಿಂದ ಇದು ಎಎಮ್ಕ್ಯುಪಿ ಯಲ್ಲಿ ಒಂದು ಮುಖ್ಯ ವಿಷಯವಾಗಿದೆ ಎಎಮ್ಕ್ಯುಪಿ ಇದು ನಿಜವಾಗಿಯೂ ಕಂಪನಿ ಡ್ರೀವನ್ ಅಲ್ಲ ಇದು ಹೆಚ್ಚಾಗಿ ಕಸ್ಟಮರ್ ಡ್ರೀವನ್ ಮಾದರಿ ಆಗಿದೆ ಮತ್ತು ನೀವು ಯಾವುದೇ ದೊಡ್ಡ ದೊಡ್ಡ ಯೋಜನೆಗಳು ಮತ್ತು ಕಾರ್ಪೊರೇಟ್ ಗಳನ್ನು ನೋಡಿದರೆ ಅದು ಎಎಮ್ಕ್ಯುಪಿ ಸ್ಥಾಪನೆಯ ಬಗ್ಗೆ ನೀವು ಕಂಡುಕೊಳ್ಳುತ್ತೀರಿ ಆದರೆ ಎಮ್ಕ್ಯೂಟಿಟಿ ಜಾಗದಲ್ಲಿ ನೀವು ಏನನ್ನೂ ಕಾಣುವುದಿಲ್ಲ ಆದ್ದರಿಂದ ಇದೊಂದು ಮುಕ್ತ ಸ್ಟ್ಯಾಂಡರ್ಡ್ ಆಗಿದೆ ಮತ್ತು ಆಧಾರ್ ಕಾರ್ಡ್ ಅದನ್ನು ಸರಿಯಾಗಿ ಬಳಸುತ್ತಿದೆ ಎಂಬ ಅಂಶದಿಂದ ಇದು ಸ್ಪಷ್ಟವಾಗಿ ಕಂಡುಬರುವ ಮತ್ತೊಂದು ಪ್ರಮುಖ ವಿಷಯ ಎಂದರೆ ವಾಸ್ತವವಾಗಿ ಇದನ್ನು ಮೆಸೇಜಿಂಗ್ ಪ್ರೋಟೋಕಾಲ್ ಆಗಿ ಬಳಸಲಾಗುತ್ತಿದೆ ನೀವು ಮತ್ತೆ ಎಂ ಕ್ಯೂ ಟಿ ಟಿ ಗೆ ಹಿಂತಿರುಗಿ ಎಂ ಕ್ಯೂ ಟಿ ಟಿ ಹೆಚ್ಚಾಗಿ ಸಣ್ಣ ಸಾಧನಗಳಿಗೆ ಏನು ಮಾಡುತ್ತದೆ ಎಂದು ನಾನು ಹೇಳುತ್ತೇನೆ ಸಣ್ಣ ಸಾಧನಗಳು ಇದರ ಅರ್ಥ ಸಣ್ಣ ಡೇಟಾ ವನ್ನು ಕಳುಹಿಸುವ ನಿರ್ಬಂಧದ ಲಿಂಕ್ಗಳ ಮೂಲಕ ಕಡಿಮೆ ಬ್ಯಾಂಡ್ವಿಡ್ತ್ ಲಿಂಕ್ ಗಳ ಮೂಲಕ ಆದರೆ ಎ ಎಂ ಕ್ಯೂ ಪಿ ಪೂರ್ಣ ಸಂದೇಶ ರವಾನೆ ಸಾಧ್ಯ ಇದೆ ಆದ್ದರಿಂದ ಎಂ ಕ್ಯೂ ಟಿ ಟಿ ಹೆಚ್ಚು ಸ್ಟ್ರೀಮ್ ಆಧಾರಿತ ಎಂದು ಹೇಳುತ್ತೇನೆ ಅದು ಸ್ಟ್ರೀಮಿಂಗ್ ವಿಧಾನ ಅನ್ನು ಬಳಸುತ್ತದೆ ಆದ್ದರಿಂದ ಇದು ಸ್ಟ್ರೀಮಿಂಗ್ ಆಧಾರಿತ ಎಂದು ನೀವು ಹೇಳಿದಾಗ ಅದು ನಿಮಗೆ ಕಡಿಮೆ ಮೆಮೊರಿ ಹೊಂದಿರುವ ನಿರ್ಬಂಧಿತ ಸಾಧನಗಳೊಂದಿಗೆ ಉಪಯೋಗಿಸಲ್ಪಡುತ್ತದೆ ಎಂದು ಅರ್ಥ ಕಡಿಮೆ ಮೆಮೊರಿ ಸಾಧನವು ಈ ಸ್ಟ್ರೀಮ್ ಆಧಾರಿತ ಪ್ರೋಟೋಕಾಲ್ಗೆ ಸಾಕಷ್ಟು ಅನುಕೂಲಕರವಾಗಿದೆ ಆದರೆ AMQP ಇದು ಹೆಚ್ಚು ಬಫರ್ ಆಧಾರಿತವಾಗಿದೆ ಅಂದರೆ ನೀವು ಹೆಚ್ಚಿನ ಕಾರ್ಯಕ್ಷಮತೆಯ ಸರ್ವರ್ಗಳನ್ನು ಹೊಂದಬಹುದು ಮತ್ತು MQTT ಅನ್ನು ನೀವು ಸಂದೇಶವನ್ನು ಎರಡು ಭಾಗಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲ ಆದರೆ AMQP ನಾನು ಸಂದೇಶವನ್ನು ವಿಂಗಡಿಸಬಹುದು ಎಂದು ಹೇಳುತ್ತದೆ ನಿರ್ಬಂಧಿತ ಪರಿಸರದಲ್ಲಿ ಸಹ ದೊಡ್ಡ ಸಂದೇಶಗಳನ್ನು ರವಾನಿಸಲು ಇದು ಅನುಮತಿಸುತ್ತದೆ ಆದ್ದರಿಂದ ಎಎಮ್ಕ್ಯುಪಿ ವಿರುದ್ಧ ಯಾವುದೇ ಫ್ರಾಗ್ಮೆಂಟೇಶನ್ ಇಲ್ಲ ಎಂದು ಎಮ್ಕ್ಯೂಟಿಟಿ ಹೇಳುತ್ತದೆ ನೀವು ಪಬ್ಲಿಷರ್ ರನ್ನು ಹೊಂದಿರುವ ಎಮ್ಕ್ಯುಟಿಟಿ ಬ್ರೋಕರ್ ಆಧಾರಿತ ವಿಧಾನದ ನೋಡಬೇಡಿ ಮತ್ತು ನೀವು ಸಬ್ ಸ್ಕ್ರೈಬರ್ ರನ್ನು ಹೊಂದಿದ್ದೀರಿ ನೀವು ಸ್ವಲ್ಪ ಸಮಯದವರೆಗೆ ಆಫ್ಲೈನ್ ನಲ್ಲಿರಬಹುದು ಆದರೆ ಎರಡೂ ಸಾಧನಗಳು ಆನ್ಲೈನ್ ನಲ್ಲಿವೆ ಎಂದು ಊಹಿಸುತ್ತದೆ ಆದ್ದರಿಂದ ದೀರ್ಘಕಾಲೀನ ಸಂದೇಶಗಳು MQTT ನಲ್ಲಿ ಅಸ್ತಿತ್ವದಲ್ಲಿಲ್ಲ ಆದರೆ ಮತ್ತೆ AMQP ನಲ್ಲಿ ಯಾವುದೇ ರೀತಿಯ ಸಂದೇಶ ಕಳುಹಿಸುವಿಕೆಯು ಉತ್ತಮವಾಗಿದೆ ನೀವು ಕ್ಲಾಸಿಕ್ ಸಂದೇಶ ಕ್ಯೂಗಳ ಬಗ್ಗೆ ತೆಗೆದುಕೊಳ್ಳಬಹುದು ಆದ್ದರಿಂದ ಈ ಎಲ್ಲಾ ಸಾಧ್ಯತೆಗಳು ಇವೆ ಆದ್ದರಿಂದ ಇದರ ಅರ್ಥವೇನೆಂದರೆ ಕೆಲವು ಕಸ್ಟಮರ್ ರು ಸಂದೇಶಗಳ ಪ್ರತಿಗಳನ್ನು ಪಡೆಯಬಹುದು ಮತ್ತು ಇತರರು ಅದೇ ಕ್ಯೂ ನಿಂದ ಪೂರ್ಣವಾಗಿ ಪ್ರಾರಂಭಿಸಬಹುದು ಮತ್ತು ನೀವು ಇಲ್ಲಿ MQTT ನಂತೆ ಶಕ್ತಿಯುತವಾಗಿರುವ ಫಿಲ್ಟರ್ಗಳನ್ನು ಹೊಂದಿರುವಿರಿ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ನೀವು ಫಿಲ್ಟರ್ಗಳಂತೆ ರೂಪಿಸುವ ಬಹಳ ಸುಂದರವಾದ ಸಂಕೀರ್ಣ ನಿಯಮಗಳನ್ನು ಅನ್ವಯಿಸಬಹುದು ಮತ್ತು ನೀವು ಡೇಟಾ ವನ್ನು ಹೊರತೆಗೆಯಬಹುದು ಆದ್ದರಿಂದ ಅದು ತುಂಬಾ ಆಸಕ್ತಿದಾಯಕ ಮತ್ತು ರೋಮಾಂಚಕಾರಿ ಪ್ರೋಟೋಕಾಲ್ ಆಗಿದೆ ಮತ್ತು ಎ ಎಂ ಕ್ಯೂ ಪಿ ಯ ಮತ್ತೊಂದು ಪ್ರಯೋಜನವಿದೆ ಅದು ಮೂಲತಃ ಟ್ರಾನ್ಸಾಕ್ಷನ್ ಅನ್ನು ಇಷ್ಟಪಡುತ್ತದೆ ಇದು ಎ ಎಂ ಕ್ಯೂ ಪಿ ಯಲ್ಲಿ ಹೆಚ್ಚು ಸಾಧ್ಯವಿದೆ ಆದರೆ MQTT ಯೊಂದಿಗೆ ನಿಮಗೆ ಈ ಸಾಧ್ಯತೆಯಿಲ್ಲ ನಾವು ಮುಂದಿನ ತರಗತಿಯಲ್ಲಿ ಸುರಕ್ಷತೆ ಮತ್ತು ಇತರ ಸಂಬಂಧಿತ ವೈಶಿಷ್ಟ್ಯಗಳನ್ನು ಚರ್ಚಿಸುತ್ತೇವೆ ಧನ್ಯವಾದಗಳು ಆದ್ದರಿಂದ ನಾವು ಎ ಎಂ ಕ್ಯೂ ಪಿ ಯ ಇನ್ನೂ ಕೆಲವು ಡೆಮೊಸ್ಟ್ರೇಷನ್ ಗಳನ್ನು ಮಾಡೋಣ ಮತ್ತು ಕನಿಷ್ಠ 3 2 ಇತರ ಪ್ರಮುಖ ಎಕ್ಸ್ಚೇಂಜ್ ಟೈಪ್ ಗಳಿರುವ ಎಲ್ಲಾ ಸಂಭಾವ್ಯ ವಿನಿಮಯ ಪ್ರಕಾರಗಳನ್ನು ಅರ್ಥಮಾಡಿಕೊಳ್ಳೋಣ ಅದು AMQP ಅನ್ನು ಹೇಗೆ ಕಾನ್ಫಿಗರ್ ಮಾಡಬಹುದು ಎಂಬುದರ ಒಟ್ಟಾರೆ ಕಲ್ಪನೆಯನ್ನು ನಿಮಗೆ ನೀಡುತ್ತದೆ ನಾನು ಇಲ್ಲಿ ಚಿತ್ರಿಸಿದ ಚಿತ್ರದ ಬಗ್ಗೆ ನಿಮ್ಮ ಗಮನವಿರಲಿ ಅಲ್ಲಿ ನಾವು ಹಿಂತಿರುಗಿ ಪಬ್ಲಿಶ್ ಸಬ್ ಸ್ಕ್ರೈಬ್ ಆರ್ಕಿಟೆಕ್ಚರ್ ನ ಪ್ರಮಾಣಿತ ಚಿತ್ರವನ್ನು ಈ ಚಿತ್ರದಲ್ಲಿ ನಿಮಗೆ ತೋರಿಸುತ್ತೇವೆ ಅದರ ಬಗ್ಗೆ ನೀವು ನೋಡಬಹುದು ಆ ಹೆಸರನ್ನು ಪ್ರೊಡ್ಯೂಸರ್ ಮತ್ತು ಕನ್ಸೂಮರ್ ಎಂದು ಬದಲಾಯಿಸಲಾಗಿದೆ ಆದ್ದರಿಂದ ಅವರು MQTT ಮಾದರಿಯಲ್ಲಿ ನಮಗೆ ಚೆನ್ನಾಗಿ ತಿಳಿದಿರುವ ಪಬ್ಲಿಶ್ ಸಬ್ ಸ್ಕ್ರೈಬ್ ಎಂಬ ಶಬ್ದಗಳ ಬದಲು ಪ್ರೊಡ್ಯೂಸರ್ ಮತ್ತು ಕನ್ಸೂಮರ್ ಎಂದು ಕರೆಯುತ್ತಾರೆ ಮೂಲಭೂತವಾಗಿ ಪ್ರೊಡ್ಯೂಸರ್ ಅದನ್ನು ಯಾವಾಗಲೂ ವಿನಿಮಯ ಎಂದು ಕರೆಯುತ್ತಾರೆ ಈ ಡೇಟಾ ವು ವಿನಿಮಯದಿಂದ ಹೋಗುತ್ತದೆ ಮತ್ತು ನಂತರ ನೀವು ವಿನಿಮಯ ಮತ್ತು ಕ್ಯೂ ನಡುವೆ ನಿರ್ದಿಷ್ಟಪಡಿಸುವ ಒಂದು ಬಂಧವಿದೆ ಇದು ಬಹಳ ನಿರ್ಣಾಯಕ ವಿಷಯವಾಗಿದೆ ಮತ್ತು ನಂತರ ಕ್ಯೂ ಹೆಸರು ಕೂಡ ಇದೆ ಮತ್ತು ನಂತರ ನೀವು ಐಒಟಿ ಸಾಧನಗಳಾಗಿರುವ ಸಬ್ ಸ್ಕ್ರೈಬರ್ ಇದ್ದಾರೆ ಆದ್ದರಿಂದ ವಿನಿಮಯದ ಪ್ರಕಾರಗಳು ಯಾವುವು ಅವು ವಿಭಿನ್ನ ರೀತಿಯ ವಿನಿಮಯ ಕೇಂದ್ರಗಳ ಹೆಸರು ಯಾವುವು ಅವುಗಳ ಮೂಲಕ ನೀವು ನೇರ ವಿನಿಮಯವನ್ನು ಹೊಂದಬಹುದು ನೀವು ಫ್ಯಾನ್ ಔಟ್ ವಿನಿಮಯವನ್ನು ಹೊಂದಬಹುದು ನೀವು ವಿಷಯ ವಿನಿಮಯವನ್ನು ಹೊಂದಬಹುದು ಮತ್ತು ನೀವು ಹೆಡರ್ ವಿನಿಮಯವನ್ನು ಹೊಂದಬಹುದು ಹಿಂದಿನ ಡೆಮೊ ದಲ್ಲಿ ನಾವು ನೇರ ವಿನಿಮಯವನ್ನು ಪೂರ್ಣಗೊಳಿಸಿದ್ದೇವೆ ಆದರೆ ನಾವು ನಿಮಗೆ ತೋರಿಸಲು ಬಯಸುವುದು ನೇರ ವಿನಿಮಯ ರೌಂಡ್ ರಾಬಿನ್ ಶೆಡ್ಯೂಲಿಂಗ್ ಉತ್ತಮ ಸಾಧ್ಯತೆಯಾಗಿದೆ ನೀವು ರೌಂಡ್ ರಾಬಿನ್ ರೀತಿಯ ಡೇಟಾ ವನ್ನು ಮಾಡಬಹುದು ಡೇಟಾ ವನ್ನು ನೀಡುವುದು ನಿಮಗೆ ತಿಳಿದಿದೆ ಅಥವಾ ಗ್ರಾಹಕರಿಗೆ ಡೇಟಾ ವನ್ನು ರೌಂಡ್ ರಾಬಿನ್ ಶೈಲಿಯಲ್ಲಿ ನೀಡಬಹುದು ಎಂದು ನಾವು ಹೇಳೋಣ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರೊಡ್ಯೂಸರ್ ರಿಂದ ಉದ್ಭವಿಸುವ ಮೊದಲ ಡೇಟಾ ಪ್ಯಾಕೆಟ್ ಕಂಜುಮರ್ ಒಂದಕ್ಕೆ ಹೋಗಬಹುದು ಮತ್ತು ಪ್ರೊಡ್ಯೂಸರ್ ರಿಂದ ಎರಡನೇ ಡೇಟಾ ಪ್ಯಾಕೆಟ್ ಕಂಜುಮರ್ ಸಂಖ್ಯೆ 2 ಕ್ಕೆ ಹೋಗಬಹುದು ಈಗ ವಿನಿಮಯದ ಹೆಸರಿಗೆ ಸಂಬಂಧಿಸಿದಂತೆ ಕಳೆದ ಬಾರಿ ನಾನು ನಿಮಗೆ ಈಗಾಗಲೇ ವಿವರಿಸಿದಂತೆ ಚೆನ್ನಾಗಿ ಫ್ಯಾನ್ ಔಟ್ ಪ್ರಸಾರ ಮಾಡಿ ಅದು ಪ್ರಸಾರ ಆಧಾರಿತ ವ್ಯವಸ್ಥೆಯಾಗಿದ್ದು ಇದರರ್ಥ ನೀವು ವಿನಿಮಯವಾಗಿ ಏನು ಕೊಡುತ್ತೀರೋ ಅದು ನಿಜಕ್ಕೂ ಅಪ್ರಸ್ತುತವಾಗುತ್ತದೆ ವಾಸ್ತವವಾಗಿ ನೀವು ಕ್ಯೂ ಹೆಸರನ್ನು ನಿರ್ದಿಷ್ಟಪಡಿಸುವ ಅಗತ್ಯವಿಲ್ಲ ನೀವು ವಿನಿಮಯದ ಹೆಸರನ್ನು ನಿರ್ದಿಷ್ಟಪಡಿಸಿದರೆ ಅದು ಸಾಕು ಏಕೆಂದರೆ ಅದು ಎಲ್ಲಾ ಕನ್ಸೂಮರ್ ಗಳಿಗೆ ಹೋಗುತ್ತದೆ ಏಕೆಂದರೆ ಅವರು ನಿರ್ದಿಷ್ಟ ವಿನಿಮಯದೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಈಗ ವಿಷಯ ವಿನಿಮಯಕ್ಕೆ ಸಂಬಂಧಿಸಿದಂತೆ ನೀವು ಗಮನಿಸಬೇಕಾದ ಒಂದು ವಿಷಯವೆಂದರೆ ಬೈಂಡಿಂಗ್ ಕೀ ಮತ್ತು ರೂಟಿಂಗ್ ವಾಸ್ತವವಾಗಿ ಹೊಂದಿಕೆಯಾಗಬೇಕು ಇಲ್ಲದಿದ್ದರೆ ಅದು ಕನ್ಸೂಮರ್ ಗಳಿಗೆ ತಲುಪಿಸುವುದಿಲ್ಲ ಆದಾಗ್ಯೂ ನಮಗೆ ಚೆನ್ನಾಗಿ ತಿಳಿದಿರುವ ವೈಲ್ಡ್ ಕಾರ್ಡ್ಗಳನ್ನು ಬಳಸುವ ಸಾಧ್ಯತೆಗಳಿವೆ ಮತ್ತು ಅಂತಹ ವೈಲ್ಡ್ಕಾರ್ಡ್ ಗಳು ಹ್ಯಾಶ್ ಅನ್ನು ಒಳಗೊಂಡಿವೆ ಮತ್ತು ಇಡೀ ಎಎಮ್ಕ್ಯುಪಿ ಆರ್ಕಿಟೆಕ್ಚರ್ ಹೆಡರ್ ಎಕ್ಸ್ಚೇಂಜ್ ಅನ್ನು ನೀವು ಹೊಂದಿಸಿದಾಗ ನೀವು ನಿಜವಾಗಿಯೂ ಬಳಸಿಕೊಳ್ಳಬಹುದಾದ ಅಂಶಆಗಿದೆ ನೀವು "ಎಲ್ಲವನ್ನೂ ಅನ್ವೇಷಿಸಲು ನಾನು ಬಯಸುತ್ತೇನೆ" ಎಂದರೆ ಇದು ಕೂಡ ಒಂದು ಆಸಕ್ತಿದಾಯಕ ವಿಷಯವಾಗಿದೆ ಮತ್ತು ಆದ್ದರಿಂದ ನಾವು ಹೆಡರ್ ವಿನಿಮಯ ಮಾಡುತ್ತಾ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈಗ ಕೋಡ್ ದೃಷ್ಟಿಕೋನದಿಂದ ಈ ವಿಷಯಗಳನ್ನು ಎಷ್ಟು ನಿರ್ದಿಷ್ಟಪಡಿಸಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಮುಂದುವರಿಯೋಣ ಆದ್ದರಿಂದ ಮೂಲಭೂತವಾಗಿ ನೀವು ಡೈರೆಕ್ಟ್ ಎಕ್ಸ್ಚೇಂಜ್ ನ ಹೆಸರನ್ನು ಫ್ಯಾನ್ ಔಟ್ ಅನ್ನು ಮತ್ತು ಟಾಪಿಕ್ ಹೆಡ್ಡರ್ ಅನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ನೀವು ರೂಟಿಂಗ್ ಕೀ ಮತ್ತು ಬೈಂಡಿಂಗ್ ಇರುವ ಪ್ರಕಾರವನ್ನು ಹೊಂದಿರುವಿರಿ ಆದ್ದರಿಂದ ನೀವು ಈ ಟೇಬಲ್ ಅನ್ನು ಭರ್ತಿ ಮಾಡಿದರೆ ಸರಿ ಆದ್ದರಿಂದ ಈಗ ನಾನು ಮೊದಲ ಸ್ಕ್ರಿಪ್ಟ್ ಅನ್ನು ನಿಮಗೆ ತೋರಿಸುವುದರ ಮೂಲಕ ಪ್ರಾರಂಭಿಸೋಣ Refer Slide time 3635 ವಾಸ್ತವವಾಗಿ ಅಭಿರಾಮಿ ಮತ್ತು ತೇಜಸ್ವಿನಿ ಇಲ್ಲಿಯೇ ಇದ್ದಾರೆ ಅವರು ಡೀಫಾಲ್ಟ್ ಅಂಡರ್ಸ್ಕೋರ್ default py ಪೈ ಅನ್ನು ಪ್ರದರ್ಶಿಸುತ್ತಾರೆ ಇದು ಫೈಲ್ನ ಹೆಸರು ಮತ್ತು ನೇರ ವಿನಿಮಯಕ್ಕೆ ಸಂಬಂಧಿಸಿದಂತೆ ಅವರು ನಿಮಗೆ ತೋರಿಸುತ್ತಾರೆ ಈ ಪೈಥಾನ್ ಸ್ಕ್ರಿಪ್ಟ್ ಫೈಲ್ ಒಳಗೆ ಏನಾಗುತ್ತದೆ ಎಂದು ತಿಳಿಯುವುದು ಒಳ್ಳೆಯದು ಎಎಮ್ಕ್ಯುಪಿ ಪ್ರೊಡ್ಯೂಸರ್ ಕನ್ಸೂಮರ್ ಗಳನ್ನು ಪಿಕಾ ಎಂದು ನಾವು ಹೇಳೋಣ ನೀವು ಅದನ್ನು ವೆಬ್ ನಿಂದ ತೆಗೆದುಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ ಮತ್ತು ನಾನು ಓಪನ್ ಸೋರ್ಸ್ ರೂಪದಲ್ಲಿ ಯೋಚಿಸುತ್ತೇನೆ ಆದ್ದರಿಂದ ನೀವು ಪಿಕಾ ಅನ್ನು ಪಿ ಐ ಕೆ ಎ ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ಪಿಕಾ ಗೆ ಹೋಗಿ ಮತ್ತು ನೀವು ಸ್ಕ್ರಿಪ್ಟ್ ಗಳನ್ನು ಬಳಸಬಹುದು ಪ್ರೊಡ್ಯೂಸರ್ ರ ದೃಷ್ಟಿಕೋನದಿಂದ ನಾನು ರಿವಿಜನ್ ಮಾಡಿಕೊಡುತ್ತೇನೆ ನೀವು ಯಾವುದೇ ಎಕ್ಷಚೇಂಜ್ ನ ಹೆಸರನ್ನು ನಿರ್ದಿಷ್ಟಪಡಿಸುವ ಅಗತ್ಯವಿಲ್ಲ ಯಾವುದೇ ವಿನಿಮಯ ಅಗತ್ಯವಿಲ್ಲ ಆದ್ದರಿಂದ ಈಗ ನಾವು ಡೆಮೊಸ್ಟ್ರೇಷನ್ ನೋಡುತ್ತೇವೆ ಎಂದು ನಾನು ಭಾವಿಸುತ್ತೇನೆ ನಾವು ನಿರ್ದಿಷ್ಟ ಪೈಥಾನ್ ಸ್ಕ್ರಿಪ್ಟ್ ನಲ್ಲಿ ಗಮನಹರಿಸಬೇಕಾದ ಪ್ರಮುಖ ವಿಷಯಗಳು ಯಾವುವು ಎಂಬುದನ್ನು ಡೆಮೊಸ್ಟ್ರೇಷನ್ ಮೂಲಕ ನೋಡುತ್ತಿದ್ದೇವೆ ಆದ್ದರಿಂದ ಪ್ರೊಡ್ಯೂಸರ್ ಬದಿಯಲ್ಲಿ ಕೆಲವು ಸ್ಕ್ರಿಪ್ಟ್ ಗಳನ್ನು ನಿಮಗೆ ತೋರಿಸುವ ಮೂಲಕ ಪ್ರಾರಂಭಿಸೋಣ ಪ್ರೊಡ್ಯೂಸರ್ ಬದಿಯಲ್ಲಿರುವ ಮೊದಲ ಸ್ಕ್ರಿಪ್ಟ್ ಅನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇದು ನೀವು ಮಧ್ಯದಲ್ಲಿ ನೋಡುವ ಪ್ರೊಡ್ಯೂಸರ್ ಮತ್ತು ಕನ್ಸೂಮರ್ ಗಳು ಎಕ್ಸ್ಚೇಂಜ್ ಗಾಗಿ ತಯಾರಿವೆ ಇಲ್ಲಿ ಕನ್ಸೂಮರ್ ಗಳ ಅನೇಕ ನಿದರ್ಶನಗಳನ್ನು ನೋಡಬಹುದು ಇದೀಗ ನಾವು ನಿರ್ಮಾಪಕರ ಕಡೆ ಗಮನ ಹರಿಸೋಣ ಆದ್ದರಿಂದ ಡೀಫಾಲ್ಟ್ ಡಾಟ್ ಪಿ ವೈ default py ಅನ್ನು ಟೈಪ್ ಮಾಡಲು ನಾನು ತೇಜಸ್ವಿನಿಯನ್ನು ಕೇಳುತ್ತೇನೆ ನೇರವಾಗಿ ಆ ಫೈಲ್ ಅನ್ನು ತೆರೆಯೋಣ ಆದ್ದರಿಂದ ಈಗ ಏನು ಮಾಡಬೇಕೆಂದರೆ ನಾವು ಪ್ರೊಡ್ಯೂಸರ್ ರಿಂದ ಎಲ್ಲ ಸ್ಕ್ರಿಪ್ಟ್ ಗಳನ್ನು ಒಂದೊಂದಾಗಿ ನೋಡಲು ಪ್ರಾರಂಭಿಸುತ್ತೇವೆ ಮತ್ತು ಈ ಸ್ಕ್ರಿಪ್ಟ್ ನಲ್ಲಿ ಪಿಕಾ ಬಳಸುವ ಪ್ರಮುಖ ವಿಷಯಗಳನ್ನು ನಾನು ನಿಮಗೆ ವಿವರಿಸುತ್ತೇನೆ ನಾನು ನಿಮಗೆ ಹೇಳಿದಂತೆ ಆ ಸ್ಕ್ರಿಪ್ಟ್ ಗಳನ್ನು ತೆರೆಯಿರಿ ಮತ್ತು ಅದಕ್ಕೆ ತಕ್ಕಂತೆ ಮಾರ್ಪಡಿಸಿ ನೀವು ವಿನಿಮಯ ಮತ್ತು ಕನ್ಸೂಮರ್ ರನ್ನು ಹೊಂದಿರುವ ಬ್ರೋಕರ್ ನಂತೆ ಪ್ರೊಡ್ಯೂಸರ್ ರಾಬಿಟ್ mQ ಎರಡೂ ಸರಳವಾಗಿ ಎ ಎಂ ಕ್ಯೂ ಪಿ ಅನ್ನು ಹೊಂದಿಸಲು ಸಾಧ್ಯವಾಗುತ್ತದೆ ಎ ಎಂ ಕ್ಯೂ ಪಿ ಮೂಲತಃ ಕನ್ಸೂಮರ್ ರಿಂದ ಚಾಲಿತವಾಗಿದೆ ಎಂಬುದನ್ನು ನೆನಪಿಡಿ ಇದು ಯಾವುದೇ ಕಂಪನಿ ಚಾಲಿತ ವ್ಯವಸ್ಥೆಯಲ್ಲ ಆದ್ದರಿಂದ ಇದು ಹೆಚ್ಚು ಶಕ್ತಿಶಾಲಿ ಮತ್ತು ದೃಢವಾದ ಪಬ್ಲಿಶ್ ಸಬ್ ಸ್ಕ್ರೈಬ ಆರ್ಕಿಟೆಕ್ಚರ್ ಆಗಿದೆ ಇದು ಕೇವಲ ಸಬ್ ಸ್ಕ್ರೈಬರಿಕೆಯನ್ನು ಪ್ರಕಟಿಸಲು ಸೀಮಿತವಾಗಿಲ್ಲ ಆದರೆ ನಾನು ನಿಮಗೆ ತಿಳಿಸಿದ ರೂಟಿಂಗ್ ಬಗ್ಗೆಯೂ ಸಹ ಇದು ಸಶಕ್ತವಾಗಿದೆ ಆದ್ದರಿಂದ ನಾವು ಡೀಫಾಲ್ಟ್ನಲ್ಲಿ ಚಲಿಸೋಣ ಆದ್ದರಿಂದ ನಾವು ಮೊದಲು ನಿಮಗೆ ನೇರ ವಿನಿಮಯವನ್ನು ತೋರಿಸುತ್ತೇವೆ ಆದ್ದರಿಂದ ನೇರ ವಿನಿಮಯವನ್ನು ತೆರೆಯೋಣ ನಾವು ಇಲ್ಲಿ ಡೀಫಾಲ್ಟ್ ಡಾಟ್ ಪೈ default py ಎಂದು ನೋಡಬಹುದು ನೀವು ಗಮನಿಸಬೇಕಾದ ಅಂಶವೆಂದರೆ ನಾವು ಯಾವುದೇ ವಿನಿಮಯ ಹೆಸರನ್ನು ಸರಿಯಾಗಿ ನಿರ್ದಿಷ್ಟಪಡಿಸಿಲ್ಲ ಆದರೆ ಕ್ಯೂ ಹೆಸರನ್ನು ನಿರ್ದಿಷ್ಟಪಡಿಸಲಾಗಿದೆ ವಾಸ್ತವವಾಗಿ ಇದನ್ನು ಕ್ಯೂ ಟೆಸ್ಟ್ ಎಂದು ಕರೆಯಲಾಗುತ್ತದೆ ಎಂದು ನೀವು ನೋಡಬಹುದು ಮತ್ತು ವಾಸ್ತವವಾಗಿ ಇದನ್ನು ಅಂಡರ್ಸ್ಕೋರ್ ಕ್ಯೂ queue ಅನ್ನು ಪರೀಕ್ಷಿಸಲು ಸಹ ಪಬ್ಲಿಶ್ ಮಾಡಬಹುದು ಅದನ್ನು ಸಹ ಅಲ್ಲಿ ತೋರಿಸಲಾಗಿದೆ ಆದರೆ ಕ್ಯೂ ಪರೀಕ್ಷೆಗೆ ಸಂಪರ್ಕಿಸುವ ಕನ್ಸೂಮರ್ ರನ್ನು ನೀವು ಹೊಂದಿದ್ದರೆ ಪರವಾಗಿಲ್ಲ ಕ್ಯೂ ಪರೀಕ್ಷೆಯಿಂದ ಡೇಟಾ ವನ್ನು ಆರಿಸಿ ಕ್ಯೂ ಮತ್ತು ಟಾಪ್ ಎರಡಕ್ಕೂ ನೀಡಬಹುದು ಆದ್ದರಿಂದ ಅದು ಡೀಫಾಲ್ಟ್ ಡಾಟ್ ಪಿ ವೈ default py ಬಗ್ಗೆ ಈ ಪರದೆಯನ್ನು ತೆರವುಗೊಳಿಸೋಣ ಮತ್ತು ನೇರ ವಿನಿಮಯದ ರೌಂಡ್ ರಾಬಿನ್ ಭಾಗವನ್ನು ಪ್ರಯತ್ನಿಸೋಣ ಈಗ ನಾವು ಮತ್ತೆ ರೌಂಡ್ ರಾಬಿನ್ ತೆರೆಯಲು ಹೋಗುತ್ತೇವೆ ವಿನಿಮಯದ ಯಾವುದೇ ಕ್ಯೂ ಹೆಸರನ್ನು ಇಲ್ಲಿ ನಿರ್ದಿಷ್ಟಪಡಿಸಿಲ್ಲ ಎಂದು ನೀವು ನೋಡಬಹುದು ಮತ್ತು ಮುಖ್ಯವಾದುದು ಎಂದರೆ ಡೆಲಿವರಿ ಅಂಡರ್ಸ್ಕೋರ್ ಮೋಡ್ delivery mode ನ ಮೌಲ್ಯ ಎರಡು ಆಗಿದೆ ಎಂದರೆ ಇದರರ್ಥ ಅದು ರೌಂಡ್ ರಾಬಿನ್ ಆಗಿದೆ ಎಂಬುದನ್ನು ಒತ್ತಿಹೇಳುತ್ತದೆ ಈಗ ನಾವು ಮತ್ತೆ ಪರದೆಯನ್ನು ತೆರವುಗೊಳಿಸುತ್ತೇವೆ ಮತ್ತು ಫ್ಯಾನ್ ಔಟ್ ಅನ್ನು ಪೂರ್ಣಗೊಳಿಸುತ್ತೇವೆ ಎಂದು ನಾವು ನಿಮಗೆ ತೋರಿಸುತ್ತೇವೆ ವಿನಿಮಯದ ಹೆಸರನ್ನು ನೋಡಿ ನೀವು ಅದು ಫ್ಯಾನ್ ಔಟ್ ಗೆ ಸಮನಾಗಿರುವುದನ್ನು ನೋಡಬಹುದು ಆದ್ದರಿಂದ ಮೂಲಭೂತವಾಗಿ ಟೈಪ್ ಎನ್ನುವುದು ಫ್ಯಾನ್ ಔಟ್ ಗೆ ಸಮಾನವಾಗಿರುತ್ತದೆ ಎಂದರೆ ವಿನಿಮಯದ ಹೆಸರು ಮತ್ತು ನೀವು ಯಾವುದೇ ರೂಟಿಂಗ್ ಕೀಲಿಯನ್ನು ನಿರ್ದಿಷ್ಟಪಡಿಸುವ ಅಗತ್ಯವಿಲ್ಲ ಕೇವಲ ಕ್ಯೂ ಹೆಸರನ್ನು ಇಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಮತ್ತು ಇಲ್ಲಿ ಕ್ಯೂ ಹೆಸರು ಟಾಸ್ಕ್ ಅಂಡರ್ಸ್ಕೋರ್ ಕ್ಯೂ task queue ಆಗಿದೆ ಆದ್ದರಿಂದ ಈಗ ನಾವು ಮತ್ತೆ ಸ್ಕ್ರೀನ್ ಅನ್ನು ತೆರವುಗೊಳಿಸೋಣ ಮತ್ತು ಈಗ ಇಲ್ಲಿಯೇ ವಿಷಯ ವಿನಿಮಯವನ್ನು ತೆರೆಯಿರಿ ಇಲ್ಲಿ ಮುಖ್ಯವಾದುದು ಎಂದರೆ ವಿನಿಮಯದ ಹೆಸರು ಆದ್ದರಿಂದ ನೀವು ಇಲ್ಲಿ ವಿನಿಮಯದ ಹೆಸರನ್ನು ವಿಷಯದ ಲಾಗ್ಗಳು ಒತ್ತಿಹೇಳುತ್ತದೆ ಮತ್ತು ಇದು ನಿಜಕ್ಕೂ ವಿಷಯ ವಿನಿಮಯವಾಗಿದೆ ಆದ್ದರಿಂದ ಅದನ್ನು ನಿಮಗೆ ಸ್ಪಷ್ಟವಾಗಿ ಸೂಚಿಸಲಾಗುತ್ತದೆ ಅಲ್ಲಿ ನಿಮಗೆ ರೂಟಿಂಗ್ ಕೀ ಬೇಕು ಆದ್ದರಿಂದ ರೂಟಿಂಗ್ ಕೀಲಿಯನ್ನು ಇಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಏಕೆಂದರೆ ರೂಟಿಂಗ್ ಕೀ ಅಂಡರ್ಸ್ಕೋರ್ ರೂಟಿಂಗ್ ಕೀ routingkey routingkeyಗೆ ಸಮನಾಗಿರುತ್ತದೆ ಅಂದರೆ ಬೈಂಡಿಂಗ್ ಕೀ ಅಂದರೆ ನಾವು ಟೈಪ್ ಮಾಡುವಾಗ ಆರ್ಗ್ಯುಮೆಂಟ್ ಆಗಿ ಬರುತ್ತದೆ ಮತ್ತು ಅದನ್ನು ರೂಟಿಂಗ್ ಕೀಗೆ ನೀಡಲಾಗುತ್ತದೆ ಆದ್ದರಿಂದ ಬೈಂಡಿಂಗ್ ಕೀ ಮತ್ತು ರೂಟಿಂಗ್ ಕೀ ಮೂಲಭೂತವಾಗಿ ಹೊಂದಿಕೆಯಾಗಬೇಕು ಅದು ವಿಷಯ ವಿನಿಮಯದಲ್ಲಿನ ಪ್ರಮುಖ ಅವಶ್ಯಕತೆಯಾಗಿದೆ ಆದ್ದರಿಂದ ಈಗ ಇವುಗಳು ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಮತ್ತು ಇದು ನಾವು ಪ್ರೊಡ್ಯೂಸರ್ ರ ಕಡೆ ನೋಡುವ ಸ್ಕ್ರಿಪ್ಟ್ ಗಳ ಸಂಖ್ಯೆಯನ್ನು ಪೂರ್ಣಗೊಳಿಸುತ್ತದೆ ಈಗ ಕನ್ಸೂಮರ್ ರ ಕಡೆಯಿಂದ ನಿಜವಾಗಿ ಏನಾಗುತ್ತದೆ ಎಂಬುದನ್ನು ನಾವು ನೋಡೋಣ ಇದು ಕನ್ಸೂಮರ್ ರ ಕಡೆ ಇರುವ ಪರದೆಯಾಗಿದ್ದು ಸ್ಕ್ರಿಪ್ಟ್ ಹೆಸರಿನಿಂದ ನೀಡಲಾಗುವ ನೇರ ವಿನಿಮಯವನ್ನು ನೋಡುವ ಮೂಲಕ ನಾವು ಪ್ರಾರಂಭಿಸುತ್ತೇವೆ ಈಗ ಅಂಡರ್ಸ್ಕೋರ್ ಡೀಫಾಲ್ಟ್ ಡಾಟ್ ಪಿ ವೈ default py ಅನ್ನು ತೆರೆಯೋಣ ಅಭಿರಾಮಿ ತೋರಿಸುವಂತೆ ಕ್ಯೂ ಹೆಸರು ಬಹಳ ಮುಖ್ಯವಾದುದು ಅದು ನಿರ್ದಿಷ್ಟಪಡಿಸಿದದ್ದಾಗಿರಬೇಕು ಮತ್ತು ಉಳಿದ ಪ್ರಮಾಣಿತ ವಿಷಯಗಳನ್ನು ನೀವು ಗಮನಿಸಬೇಕು ಆದ್ದರಿಂದ ನಾವು ಇದನ್ನು ಕ್ಲಿಯರ್ ಮಾಡೋಣ ಮತ್ತು ಈಗ ಅದೇ ನೇರ ವಿನಿಮಯವನ್ನು ನೋಡೋಣ ಆದರೆ ಈ ಬಾರಿ ರೌಂಡ್ ರಾಬಿನ್ ಮತ್ತೆ ನೀವು ಕ್ಯೂ ಹೆಸರನ್ನು ಸರಿಯಾಗಿ ನೋಡಬೇಕು ಅಲ್ಲಿ ನೀವು ನೋಡಬಹುದು ಚಾನೆಲ್ ಅಂಡರ್ಸ್ಕೋರ್ ಡಾಟ್ ಕ್ಯೂ channel dotqueue ಇದು ಟಾಸ್ಕ್ ಅಂಡರ್ಸ್ಕೋರ್ ಕ್ಯೂ task queue ಗೆ ಸಮಾನವಾಗಿರುತ್ತದೆ ಅದು ನಿಜವಾಗಿಯೂ ತುಂಬಾ ಒಳ್ಳೆಯ ಕ್ಯೂ ಹೆಸರು ಆದ್ದರಿಂದ ಇವಿಷ್ಟು ನೇರ ವಿನಿಮಯದ ಬಗ್ಗೆ ಈಗ ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡೋಣ ಮತ್ತು ಫ್ಯಾನ್ ಔಟ್ ಬಗ್ಗೆ ತಿಳಿಯೋಣ ಫ್ಯಾನ್ ಔಟ್ ನಲ್ಲಿ ನೀವು ನೋಡಬೇಕಾದದ್ದು ಎಕ್ಸ್ಚೇಂಜ್ ನೇಮ್ ಮತ್ತು ನೀವು ಫ್ಯಾನ್ ಔಟ್ ಗೆ ಸಮನಾಗಿರುವ ಪ್ರಕಾರವನ್ನು ಸಹ ನೋಡಬೇಕು ನೀವು ಅಲ್ಲಿ ನೋಡುವಂತೆ ವಿನಿಮಯದ ಹೆಸರುಗಳು ಲಾಗ್ ಆಗಿವೆ ಈಗ ಅಂತಿಮವಾಗಿ ನಾನು ಮತ್ತೆ ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡುತ್ತೇನೆ ತದನಂತರ ನಾವು ಟಾಪಿಕ್ ಎಕ್ಸ್ಚೇಂಜ್ ನ್ ಫೈಲ್ ಅನ್ನು ತೆರೆಯಲು ಸಾಧ್ಯವಾಗುತ್ತದೆ ಮತ್ತು ನೀವು ಇಲ್ಲಿ ನೋಡಬೇಕಾಗಿರುವುದು ನೇಮ್ ಎಕ್ಸ್ಚೇಂಜ್ ಇದು ವಿಷಯದ ಲಾಗ್ ಗಳನ್ನು ಒತ್ತಿಹೇಳುತ್ತದೆ ಅದು ನೀವು ನಿಜವಾಗಿಯೂ ಗಮನಹರಿಸಬೇಕಾದ ವಿಷಯ ತೇಜಸ್ವಿನಿ ಡೆಮೋನ್ಸ್ಟ್ರೇಷನ್ ಅನ್ನು ತೋರಿಸುತ್ತಿರುವಾಗ ನಾವು ಪ್ರೊಡ್ಯೂಸರ್ ರ ಕಡೆಯಿಂದ ವಿಷಯಗಳನ್ನು ಉಲ್ಲೇಖಿಸಿದ್ದೇವೆ ಅಭಿರಾಮಿ ಈ ಕನ್ಸೂಮರ್ ಬದಿಯಲ್ಲಿರುವ ಮತ್ತೊಂದು ಪ್ರಮುಖ ಸಾಲಿಗೆ ನಮ್ಮನ್ನು ತೋರಿಸುತ್ತಾರೆ ಅದು ಬೈಂಡಿಂಗ್ ಕೀಗೆ ಸಮಾನವಾದ ರೂಟಿಂಗ್ ಕೀ ಗೆ ಅನುರೂಪವಾಗಿದೆ ಇದು ಕನ್ಸೂಮರ್ ಕಡೆಯಿಂದ ನೀವು ನಿರ್ದಿಷ್ಟಪಡಿಸಬೇಕಾದ ಅಂಶವಾಗಿದೆ ಕನ್ಸೂಮರ್ ನಿಜವಾಗಿಯೂ ಡೇಟಾವನ್ನು ಹೊರಹಾಕುತ್ತಿರುವಾಗ ಪ್ರೊಡ್ಯೂಸರ್ ಮತ್ತು ಕನ್ಸೂಮರ್ ವಿನಿಮಯದ ಮೂಲಕ ಹೇಗೆ ಸಂಪರ್ಕ ಹೊಂದುತ್ತಾರೆ ಎನ್ನುವುದು ಮುಖ್ಯವಾಗುತ್ತದೆ ಆದ್ದರಿಂದ ಇದು ಮುಖ್ಯವಾಗಿ ನಾವು ನಿಮಗೆ ಸ್ಕ್ರಿಪ್ಟ್ ಗಳ ವಿಷಯದಲ್ಲಿ ತೋರಿಸಬಹುದು ಆದರೆ ನಿಜವಾದ ಡೆಮೋನ್ಸ್ಟ್ರೇಷನ್ ಎಂದರೆ ನಿಜವಾಗಿಯೂ ನೀವೇ ಅಭ್ಯಾಸ ಮಾಡಬೇಕು ಮತ್ತು ಅದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನೋಡಬೇಕು ಏಕೆಂದರೆ ಅದು ಬ್ರೋಕರ್ ಮೂಲಕ ಹಾದುಹೋಗಬೇಕಾಗುತ್ತದೆ